ನಮಸ್ಕಾರ ಸ್ನೇಹಿತರೆ ಹಿಂದಿನ ವಾರದ ಉಪನ್ಯಾಸದಲ್ಲಿ ನಾವು ಪ್ರಮುಖವಾಗಿ ಉದ್ದಕ್ಕೂ ಇರುವಂತಹ ಸ್ಥಿರವಾದ ಸ್ಥಿರತೆಯನ್ನು ಮತ್ತು ಹೇಗೆ ರೆಕ್ಕೆ ಮತ್ತು ಬಾಲ ಪಿಚ್ಚಿಂಗ್ ಮೊಮೆಂಟ್ದಲ್ಲಿ ಕೊಡುಗೆ ನೀಡುತ್ತದೆ ಎಂದು ಗಮನಿಸಿದ್ದೆವು ಫ್ಯೂಸೆಲಾಜ್ ವಿನ್ಯಾಸಮಾಡಲು ಯಾವ ಅಂಶಗಳು ಬೇಕಾಗಿರುತ್ತದೆ ಎಂದು ತಿಳಿದಿದ್ದೇವೆ ನಿಯಂತ್ರಣ ಭಾಗಗಳನ್ನು ವಿನ್ಯಾಸ ಮಾಡಲು ಯಾವ ಅಂಶಗಳು ಬೇಕಾಗುತ್ತದೆ ಇಂದಿನ ಉಪನ್ಯಾಸದಲ್ಲಿ ನಾವು ಅವೇ ಅಂಶಗಳನ್ನು ಉದಾಹರಣೆಯ ಮೂಲಕ ಗಮನಿಸಲಿದ್ದೇವೆ ಮತ್ತು ಅದು ಹಿಂದಿನ ವಾರದಲ್ಲಿ ಇರುವಂತಹ ಅಂಶಗಳನ್ನು ಸರಿಯಾಗಿ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಅದಕ್ಕಿಂತ ಮುಂಚೆ ಹೇಗೆ ಏರ್ ಫಾಯ್ಲ್ ನಮಗೆ ವಿನ್ಯಾಸದ ಮಾಹಿತಿಯನ್ನು ನೀಡುತ್ತದೆ ಅಥವಾ ಯಾವ ಮಾಹಿತಿಯು ನಮಗೆ ದೊರಕುತ್ತದೆ ಅಥವಾ ಏರ್ ಫಾಯ್ಲ್ ಹೇಗೆ ಆಯ್ಕೆ ಮಾಡಬೇಕು ಎಂಬುವುದರ ಮೇಲೆ ನಾನು ಗಮನ ನೀಡುತ್ತೇನೆ ಇದು ಮೊತ್ತಮೊದಲನೆಯದಾಗಿ ನಾನು ನೋಡುತ್ತೇನೆ ಆದರೆ ಮೊದಲನೆಯ ವಿಷಯವೆಂದರೆ ಹೇಗೆ ಏರ್ ಫಾಯ್ಲ್ ಆಯ್ಕೆ ಮಾಡಬೇಕು ಅಥವಾ ಯಾವ ಮಾಹಿತಿಗಳು ನಮಗೆ ಒಂದು ಏರ್ ಫಾಯ್ಲ್ದಿಂದ ಸಿಗುತ್ತದೆ ಈಗ ದೊಡ್ಡ ಕಂಪನಿಗಳಾದ ಬೋಯಿಂಗ್ ಅಥವಾ ಏರ್ ಬಸ್ ಗಳಲ್ಲಿ ಅವರದೇ ಆದಂತಹ ಏರ್ ಫಾಯ್ಲ್ ವಿನ್ಯಾಸವನ್ನು ಉಪಯೋಗಿಸುತ್ತಾರೆ ಆದರೆ ನಮ್ಮ ಆರಂಭಿಕ ಹಂತದಲ್ಲಿ ನಾವು ನಮ್ಮಲ್ಲಿ ಇರುವ ಏರ್ ಫಾಯ್ಲ್ ಮಾಹಿತಿಗಳನ್ನು ಉಪಯೋಗಿಸುತ್ತೇವೆ ಮತ್ತು ಅದರಿಂದ ನಮಗೆ ಯಾವ ಮಾಹಿತಿ ಸಿಗುತ್ತದೆ ನಾವು ನೋಡುತ್ತಿರುವ ಮೊಟ್ಟಮೊದಲನೆಯ ಗ್ರಾಫ್ CL ವಿರುದ್ಧ 𝛼 ಆಗಿರುತ್ತದೆ ಈಗ ಒಂದು ಸಮ್ಮತಿಯ ಏರ್ ಫಾಯ್ಲ್ಗೆ ಗ್ರಾಫ್ ಅಂದರೆ CL ವಿರುದ್ಧ 𝛼 ಗ್ರಾಫ್ ಈ ರೀತಿಯಾಗಿರುತ್ತದೆ ಅಂದರೆ ಇದು ಆರಂಭದಿಂದ ಹೀಗೆ ಇರುತ್ತದೆ ಆದರೆ ಕ್ಯಾಮ್ಬರ್ ಏರ್ ಫಾಯ್ಲ್ಗೆ CL ವಿರುದ್ಧ 𝛼 ಗ್ರಾಫ್ ಹೀಗೆ ಇರುತ್ತದೆ ಮತ್ತು ಇಂತಹ ಗ್ರಾಫ್ ಗಳಿಂದ ನಮಗೆ ಯಾವ ಮಾಹಿತಿ ಸಿಗುತ್ತದೆ ಅಂದರೆ ಗರಿಷ್ಠ CL ಮೌಲ್ಯ ಸಿಗುತ್ತದೆ ಇದು CLmax ಆಗಿರುತ್ತದೆ ಇದು ನಿಮ್ಮ 𝛼stall 𝛼L0 ಆಗಿರುತ್ತದೆ ಮತ್ತು 𝐶Lat α0 ಮೌಲ್ಯ ಎಷ್ಟು ಇರುತ್ತದೆ ಈ ಎಲ್ಲಾ ಅಂಶಗಳ ಮಾಹಿತಿಯು ನಮಗೆ CL ವಿರುದ್ಧ 𝛼 ಗ್ರಾಫ್ ದಿಂದ ಸಿಗುತ್ತದೆ ಈಗನಾನು ಗಮನಿಸುತ್ತಿರುವ ಎರಡನೇ ಗ್ರಾಫ್ ಅಂದರೆ CD ವಿರುದ್ಧ 𝛼 ಆಗಿದೆ ಡ್ರ್ಯಾಗ್ ಗುಣಾಂಕ ವಿರುದ್ಧ ಏನ್ಗಲ್ ಆಫ್ ಅಟ್ಯಾಕ್ಆಗಿರುತ್ತದೆ ಅಥವಾ ಕೆಲವೊಂದು ಪರಿಸ್ಥಿತಿಗಳಲ್ಲಿ CL CD ವಿರುದ್ಧ 𝛼 ಜಾಗದಲ್ಲಿ CL ವಿರುದ್ಧ CD ಗ್ರಾಫ್ ಸಿಗುತ್ತದೆ CL CD ಈಗ ಇದು ಬಕೆಟ್ ರೂಪದಲ್ಲಿ ಇದೆ ಮತ್ತು ಇದರ ಮಹತ್ವ ಏನು ಅಂದರೆ ಒಂದು ನಿರ್ದಿಷ್ಟ ರೇಂಜ್ 𝛼 ಮೌಲ್ಯಕ್ಕೆ ಅಥವಾ ಈ ಒಂದು ಪರಿಸ್ಥಿತಿಯಲ್ಲಿ CL ರೇಂಜ್ ನೀವು ಗಮನಿಸಬಹುದು ಆದರೆ CD ಮೌಲ್ಯ ಬದಲಾಗುವುದಿಲ್ಲ ಹೀಗಾಗಿ ವಿನ್ಯಾಸದ ದೃಷ್ಟಿಕೋನದಿಂದ ಇದು ಉಪಯೋಗಕಾರಿ ಆಗಿರುತ್ತದೆ ಏಕೆಂದರೆ ನಾನು ಒಂದು ನಿರ್ದಿಷ್ಟವಾದ ರೇಂಜ್ ದಲ್ಲಿ ಗಮನಿಸಿದರೆ ಡ್ರ್ಯಾಗ್ ಮಹತ್ವ ಹೊಂದಿರುವುದಿಲ್ಲ ಅಥವಾ ಡ್ರ್ಯಾಗ್ ಸ್ಥಿರವಾಗಿರುತ್ತದೆ ಈಗ ಈ 2 ಗ್ರಾಫ್ ಗಳನ್ನು ಹೊರತುಪಡಿಸಿದರೆ ನಾನು ಮೂರನೇ ಗ್ರಾಫ್ 𝐶mc4 ವಿರುದ್ಧ 𝛼 ಗಮನಿಸುತ್ತೇನೆ ಒಂದು ಏರ್ ಫಾಯ್ಲ್ಗೆ ನೀವು ಒಂದು ಗ್ರಾಫ್ ಗಮನಿಸಬಹುದು ಕಾರ್ಡ್ ನಾಲ್ಕನೇ ಭಾಗದ Cm ವಿರುದ್ಧ ಏನ್ಗಲ್ ಆಫ್ ಅಟ್ಯಾಕ್ ಆಗಿರುತ್ತದೆ ಮತ್ತು ಅದು ಹೆಚ್ಚಿನ ಪ್ರಮಾಣದಲ್ಲಿ ಬದಲಾಗುವುದನ್ನು ನೀವು ಗಮನಿಸಬಹುದು ಮೊದಲನೆಯ ಸ್ಥಿತಿಯಲ್ಲಿ ಸಮ್ಮತಿಯ ಏರ್ ಫಾಯ್ಲ್ಗೆ 𝐶mc4 ಮೌಲ್ಯ 0ಗೆ ಸನಿಹ ಆಗಿರುತ್ತದೆ ಆದರೆ ಕ್ಯಾಮ್ಬರ್ ಏರ್ ಫಾಯ್ಲ್ಗೆ ಇದರ ಮೌಲ್ಯವು 0ಗಿಂತ ತುಂಬಾ ಕಡಿಮೆ ಆಗಿರುತ್ತದೆ ಇದರ ಮೌಲ್ಯವು ಈರೀತಿಯಲ್ಲಿ ಋಣಾತ್ಮಕ ಆಗಿರುತ್ತದೆ ಹೀಗಾಗಿ ಇಲ್ಲಿಂದ ನನಗೆ Cmac ಮೌಲ್ಯವು ಸಿಗುತ್ತದೆ ಹೀಗೆ ಇವು ನನ್ನ ವಿನ್ಯಾಸದ ಕಾರ್ಯವನ್ನು ಮುಂದುವರಿಸಲು ಸಹಾಯಕವಾದ ಹಾಗೂ ಪ್ರಮುಖವಾದಂತಹ 3 ಗ್ರಾಫ್ ಆಗಿರುತ್ತದೆ ಏಕೆಂದರೆ ಇಲ್ಲಿರುವ ರೆಕ್ಕೆ ಮತ್ತು ಬಾಲಗಳಿಗೆ ಒಂದು ತರಹದ ಏರ್ ಫಾಯ್ಲ್ ಅಂದರೆ ಸಮ್ಮತಿಯ ಅಥವಾ ಕ್ಯಾಮ್ಬರ್ ಏರ್ ಫಾಯ್ಲ್ ಉಪಯೋಗಿಸುತ್ತೇವೆ ಮತ್ತು ಈ ಅಂಶಗಳೆಲ್ಲವೂ ಒಳ್ಳೆಯ ವಿನ್ಯಾಸಕ್ಕೆ ಅವಶ್ಯಕವಾಗಿರುತ್ತವೆ ಈಗ ನಮಗೆ ದೊರಕಿರುವ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಗಮನಿಸಿದರೆ ಮೊದಲನೆಯದು ಕ್ಯಾಮ್ಬರ್ ಇರುವಂತಹ ಏರ್ ಫಾಯ್ಲ್ ಅತ್ಯುತ್ತಮವಾದ CL ಅಥವಾ ನಾವು ಇಲ್ಲಿ ನೋಡಬಹುದು ಇದು ನಿಮ್ಮ 𝐶Lopt ಆಗಿರುತ್ತದೆ ಇದು 𝐶Lopt ಆಗಿರುತ್ತದೆ ಏಕೆಂದರೆ ಈ ಒಂದು ನಿರ್ದಿಷ್ಟವಾದಂತಹ ರೇಂಜ್ಗೆ ಡ್ರ್ಯಾಗ್ ಬದಲಾಗುವುದಿಲ್ಲ ಅಥವಾ ಅದು ಸ್ಥಿರವಾಗಿರುತ್ತದೆ ಕ್ಯಾಮ್ಬರ್ ಏರ್ ಫಾಯ್ಲ್ಗಳಿಗೆ 𝐶L opt ಆಗಿರುತ್ತದೆ ಮತ್ತು Cmac ಬದಲಾಗುತ್ತಿರುತ್ತದೆ ಅಂದರೆ ಕ್ಯಾಮ್ಬರ್ ಹೆಚ್ಚಿಗೆ ಆದಹಾಗೆ ಕ್ಯಾಮ್ಬರ್ ಹೆಚ್ಚಿಗೆ ಇದ್ದು ಏನ್ಗಲ್ ಆಫ್ ಅಟ್ಯಾಕ್ ಶೂನ್ಯ ಇರುವಾಗ ಲಿಫ್ಟ್ ಹೆಚ್ಚಿಗೆ ಆಗುತ್ತದೆ ಮತ್ತು Cmac ಹೆಚ್ಚಿನ ಪ್ರಮಾಣದಲ್ಲಿ ಋಣಾತ್ಮಕ ಆಗುತ್ತದೆ ಎರಡನೇ ವಿಷಯ ಎಂದರೆ ಏರ್ ಫಾಯ್ಲ್ ದಪ್ಪ ಜೊತೆಗೆ CDmin ಬದಲಾಗುತ್ತದೆ ಅಂದರೆ tc ಮೌಲ್ಯದ ಜೊತೆಗೆ CDmin ಹೆಚ್ಚಿಗೆ ಆಗುತ್ತದೆ ಮೂರನೇ ಅಂಶ ಎಂದರೆ ರೆನಾಲ್ಡ್ಸ್ ಸಂಖ್ಯೆಯ ಜೊತೆಗೆ CLmax ಹೆಚ್ಚಿಗೆ ಆಗುತ್ತದೆ ಮತ್ತು CDmin ಕಡಿಮೆ ಆಗುತ್ತದೆ ಮತ್ತು 4ನೇ ಅಂಶ ಎಂದರೆ ಪ್ರದೇಶದ ಒರಟುತನ CDmin ಮತ್ತು CLmax ಮೌಲ್ಯಗಳನ್ನು ನಿರ್ಧರಿಸುತ್ತದೆ ಈ ಎಲ್ಲಾ ಅಂಶಗಳನ್ನು ನಾವು ಏರ್ ಫಾಯ್ಲ್ ಗಮನಿಸುವಾಗ ಜ್ಞಾಪಕದಲ್ಲಿ ಇಟ್ಟುಕೊಂಡಿರಬೇಕು ಈಗ ಹಲವಾರು ರೀತಿಯ ಏರ್ ಫಾಯ್ಲ್ಗಳು ಲಭ್ಯವಿವೆ ವಿವಿಧ ಸಂಖ್ಯೆಗಳನ್ನು ಹೊಂದಿರುವಂತಹ ಏರ್ ಫಾಯ್ಲ್ಗಳು ಇವೆ ಮತ್ತು ಅದರಲ್ಲಿ ಕೆಲವೊಂದು NACA 4 ಅಂಕಿಯ ಸರಣಿ NACA 5 ಅಂಕಿಯ ಸರಣಿ NACA 6 ಅಂಕಿಯ ಸರಣಿ ಮತ್ತು ಎಫ್ಲರ್ ಸರಣಿ ಇರುತ್ತವೆ ಮತ್ತು ಇವೆಲ್ಲಾ ಏರ್ ಫಾಯ್ಲ್ಗಳು ಕೆಲವು ಸಂಖ್ಯೆಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ NACA 66 2 015 ಮತ್ತು ಈ ಅಂಕಿಗಳ ಪ್ರಾಮುಖ್ಯತೆ ಏನು ಎಂದು ತಿಳಿದುಕೊಳ್ಳೋಣ ಈಗ ಮೊದಲನೇ ಅಂಕಿ 6 ಸರಣಿಯನ್ನುಸೂಚಿಸುತ್ತದೆ ಎರಡನೇ ಅಂಕಿಯು ಕಾರ್ಡ್ ಉದ್ದಕ್ಕೂ ಇರುವಂತಹ ಹತ್ತನೇ ಭಾಗದ ಕನಿಷ್ಠ ಒತ್ತಡದ ಸ್ಥಾನವನ್ನು ಸೂಚಿಸುತ್ತದೆ ಅಂದರೆ ಕನಿಷ್ಠ ಒತ್ತಡದ ಸ್ಥಾನ 0 6 ಆಗಿರುತ್ತದೆ ಅಂದರೆ xc ಮೌಲ್ಯ 0 6 ಆಗಿರುತ್ತದೆ ಈಗ ಈ ಚಿಕ್ಕದಾದ 2 ಮೂರನೇ ಅಂಕಿ ಆಗಿರುತ್ತದೆ ಇದು ಏನು ಸೂಚಿಸುತ್ತದೆ ಅಂದರೆ ಡ್ರ್ಯಾಗ್ ಬಕೆಟ್ ಮತ್ತು ಅದು ಧನಾತ್ಮಕ ಮತ್ತು ಋಣಾತ್ಮಕ 0 2 ಆಗಿರುತ್ತದೆ ಸರಿಸುಮಾರು 𝐶L opt ಆಗಿರುತ್ತದೆ ಮತ್ತು ಕೊನೆಯ ಎರಡು ಅಂಕಿಗಳು 15 ಅಂದರೆ 15 ಜೊತೆಯಲ್ಲಿ 4ನೇ ಅಂಕಿ ಯಾಗಿರುತ್ತದೆ ಮತ್ತು 5ನೇ 5ನೇ ಮತ್ತು 6ನೇ ಕ್ಷಮಿಸಿ 5ನೇ ಮತ್ತು 6ನೇ ಅಂಕಿ ಏನು ಸೂಚಿಸುತ್ತದೆ ಎಂದರೆ ದಪ್ಪ ಅದು 15 ಪ್ರತಿಶತ ಆಗಿರುತ್ತದೆ ಹೀಗಾಗಿ ಇದು ಒಂದು ನಿರ್ದಿಷ್ಟ ವಾದಂತಹ ಏರ್ ಫಾಯ್ಲ್ ಸರಣಿಯ ಮೂಲಕ ಸಿಗುವಂತಹ ಮಾಹಿತಿ ಆಗಿದೆ ಇವೆಲ್ಲವೂ ಸರಣಿಯಿಂದ ಸಿಗುವಂತಹ ಮಾಹಿತಿ ಆಗಿದೆ ಮತ್ತು ಇದರ ಚಿತ್ರಗಳು ಯಾವುದು ಅಥವಾ ಚಿತ್ರಗಳಿಂದ ಸಿಗುವಂತಹ ಮಾಹಿತಿಯು ಏನು ಅದನ್ನು ನಾವು ಕೆಲವು ನಿಮಿಷಗಳ ಹಿಂದೆ ಏರ್ ಫಾಯ್ಲ್ ವಿನ್ಯಾಸ ಮಾಡಿದ ಮೇಲೆ ಗಮನಿಸಿದ್ದೇವೆ ನಾವು ರೆಕ್ಕೆಯ ಕೆಲವೊಂದು ಅಂಶಗಳನ್ನು ಗಮನಿಸುತ್ತೇವೆ ಈಗ ಹೇಗೆ ನಾವು ಒಂದು ಅಸ್ಪೆಕ್ಟ್ ರೇಶಿಯೋ ಮೌಲ್ಯ ಆಯ್ಕೆ ಮಾಡುತ್ತೇವೆ ಅಂದರೆ ಅಸ್ಪೆಕ್ಟ್ ರೇಶಿಯೋ ಪರಿಣಾಮಗಳನ್ನು ಗಮನಿಸಿದರೆ ಅಸ್ಪೆಕ್ಟ್ ರೇಶಿಯೋ ಮೊದಲನೇ ಪರಿಣಾಮ ಸ್ಲೋಪ್ ಲಿಫ್ಟ್ ರೇಖೆಯ ಮೇಲೆ ನೋಡಿದರೆ ಒಂದು ಏರ್ ಫಾಯ್ಲ್ಗೆ ನಾವು ಈಗಾಗಲೇ ಗಮನಿಸಿದ್ದೇವೆ ನಮಗೆ 𝐶Lα ಮೌಲ್ಯ ತಿಳಿದಿದೆ ಅದು k ಮೌಲ್ಯ ಆಗಿರಲಿ ಈ 𝐶Lα ಮೌಲ್ಯವನ್ನು 3d ರೂಪದಲ್ಲಿ ಪರಿವರ್ತನೆ ಮಾಡುವುದಾದರೆ ಈ ಸೂತ್ರವನ್ನು ನಾವು ಉಪಯೋಗಿಸುತ್ತೇವೆ CLCL aerofoil1CL aerofoilARe ಹೀಗಾಗಿ ಅಸ್ಪೆಕ್ಟ್ ರೇಶಿಯೋ ಮೌಲ್ಯವನ್ನು ಬದಲಾಯಿಸಿದಾಗ ನೀವು ಇಲ್ಲಿ ಗಮನಿಸಬಹುದು ಲಿಫ್ಟ್ ಸ್ಲೋಪ್ ಮೌಲ್ಯವು ಬದಲಾಗುತ್ತದೆ ಅಸ್ಪೆಕ್ಟ್ ರೇಶಿಯೋ ಎರಡನೇ ಪರಿಣಾಮ ಇಂಡಿಯೂಸ್ ಡ್ರ್ಯಾಗ್ ಮೇಲೆ ಇರುತ್ತದೆ ಈಗ ಇಂಡಿಯೂಸ್ ಡ್ರ್ಯಾಗ್ ಈ ರೀತಿಯಾಗಿದೆ CDiCL2A1 ನಮಗೆ 𝛿 ತಿಳಿದಿದೆ ಇದು ಟೆಪರ್ ಅನುಪಾತದ ಮೇಲೆ ಸ್ವೀಪ್ ಮೇಲೆ ಮತ್ತು ಇನ್ನಿತರ ವಿಮಾನದ ಆಕಾರದ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಈಗ ಮೂರನೆಯದು ಅಂದರೆ ರಚನೆಯ ತೂಕ ಆಗಿರುತ್ತದೆ ಈಗ ನಮಗೆ ತಿಳಿದಿರುವ ಹಾಗೆ 𝑊𝑖𝑛𝑔 𝑊𝑒𝑖𝑔ℎ𝑡 ∝ 𝐴𝑅b ಇಲ್ಲಿ b ಮೌಲ್ಯವು 0 ಇಂದ 0 79 ರೇಂಜ್ವರೆಗೆ ಆಗಿರುತ್ತದೆ ಮತ್ತು ನಮಗೆ ತಿಳಿದಿರುವ ಹಾಗೆ ಅಸ್ಪೆಕ್ಟ್ ರೇಶಿಯೋ ಮೌಲ್ಯ ಹೆಚ್ಚಿಗೆ ಆಗುತ್ತದೆ ರೆಕ್ಕೆಯ ಸ್ಪ್ಯಾನ್ ಕೂಡ ಹೆಚ್ಚಿಗೆ ಆಗುತ್ತದೆ ನಮಗೆ ಈಗಾಗಲೇ ತಿಳಿದಿರುವ ಹಾಗೆ ARb2S ಹೀಗಾಗಿ bARS ಈಗ ರೆಕ್ಕೆಯ ಸ್ಪ್ಯಾನ್ ಹೆಚ್ಚಿಗೆ ಆಗುತ್ತದೆ ಹಾಗಾದರೆ ಅಲ್ಲಿ ಮೂಲದಲ್ಲಿ ಮೊಮೆಂಟ್ ಹೆಚ್ಚಿಗೆ ಇರುತ್ತದೆ ರೆಕ್ಕೆಯ ಸ್ಪ್ಯಾನ್ ಹೆಚ್ಚಿಗೆ ಇದ್ದರೆ ಮೂಲದಲ್ಲಿ ಬೆಂಡಿಂಗ್ ಮೊಮೆಂಟ್ ಹೆಚ್ಚಿಗೆ ಇರುತ್ತದೆ ಇದರ ಪರಿಣಾಮವು ಸ್ಪಾರ್ ಮೇಲೆ ಹೆಚ್ಚಿನ ಪ್ರಮಾಣದ ಬೆಂಡಿಂಗ್ ಒತ್ತಡದ ರೂಪದಲ್ಲಿ ಅಥವಾ ಹೆಚ್ಚಿನ ತೂಕದ ರೂಪದಲ್ಲಿ ಬೀಳುತ್ತಿರುತ್ತದೆ ಆದ್ದರಿಂದ ರಚನೆಯ ತೂಕದಲ್ಲಿ ಅಸ್ಪೆಕ್ಟ್ ರೇಶಿಯೋ ರಚನೆಯ ತೂಕದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಮತ್ತು d ಅಂಶ ಎಂದರೆ ಅಸ್ಪೆಕ್ಟ್ ರೇಶಿಯೋ ಸ್ಪ್ಯಾನ್ ಮೇಲೆ ಪರಿಣಾಮವನ್ನು ಬೀರುತ್ತದೆ ನಾವು ಈಗಾಗಲೇ ಗಮನಿಸಿರುವ ಹಾಗೆ ಸ್ಪ್ಯಾನ್ ಮೌಲ್ಯವು ನೇರವಾಗಿ ಅಥವಾ ಪರೋಕ್ಷವಾಗಿ ವರ್ಗಮೂಲದಲ್ಲಿರುವ ಅಸ್ಪೆಕ್ಟ್ ರೇಶಿಯೋ ಮೇಲೆ ಆಧಾರಿತವಾಗಿರುತ್ತದೆ ಹೀಗಾಗಿ ಹೆಚ್ಚಿನ ಅಸ್ಪೆಕ್ಟ್ ರೇಶಿಯೋ ಇದ್ದರೆ ಸ್ಪ್ಯಾನ್ ಹೆಚ್ಚು ಇರುತ್ತದೆ ಮತ್ತು ಆಕಾರದ ಅಥವಾ ಏರೋಡೈನಮಿಕ್ ಅಂಶಗಳನ್ನು ಗಮನಿಸಿದರೆ ಇದರಿಂದ ನಿಮಗೆ ಸಂಗ್ರಹಣೆಯ ಮತ್ತು ಈ ರೀತಿಯ ಸಮಸ್ಯೆಗಳು ಸೃಷ್ಟಿಸುತ್ತದೆ ಹೀಗಾಗಿ ಇವೆಲ್ಲವೂ ರೆಕ್ಕೆಯ ವಿನ್ಯಾಸದ ಮೇಲಿನ ಅಸ್ಪೆಕ್ಟ್ ರೇಶಿಯೋ ಪರಿಣಾಮಗಳು ಆಗಿರುತ್ತವೆ ಹಾಗಾದರೆ ನಾವು ಈ ಹಿಂದಿನ ವಾರದಲ್ಲಿ ಮಾಡಿರುವಂತಹ ಉಪನ್ಯಾಸದ ಲೆಕ್ಕಾಚಾರವನ್ನು ಗಮನಿಸೋಣ ಹಾಗಾದರೆ ಅಲ್ಲಿ ಏರ್ ಫಾಯ್ಲ್ನ ಯಾವ ಮಾಹಿತಿಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಮತ್ತು ರೆಕ್ಕೆಯ ವಿನ್ಯಾಸದ ಮೇಲೆ ಅಸ್ಪೆಕ್ಟ್ ರೇಶಿಯೋ ಪರಿಣಾಮಗಳು ಯಾವುವು ಆಗಿರುತ್ತದೆ ಮತ್ತು ಈಗ ನಾವು ನೋಡಿರುವ ಉಪನ್ಯಾಸದ ಒಂದು ಲೆಕ್ಕಾಚಾರದ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಮತ್ತು ಆ ಹಿಂದಿನ ವಾರದಲ್ಲಿ ನಾವು ಏನು ಮಾಡಿದ್ದೇವೆ ಎಂದು ಗಮನಿಸೋಣ ಹಾಗಾದರೆ ಈ ಒಂದು ಚಿಕ್ಕ UAV ಮೇಲೆ ಇದನ್ನು ಪ್ರಯತ್ನಿಸೋಣ ಹಾಗಾದರೆ ಇವೆಲ್ಲ ಮಾಹಿತಿಗಳು ನಾವು UAVಗೋಸ್ಕರ ಹೊಂದಿದ್ದೇವೆ ಅಥವಾ UAV ವಿವರಗಳು ಅಂದರೆ UAV ನಿರ್ದಿಷ್ಟವಾದಂತಹ ತೂಕ 6 kg ಅಥವಾ ರೆಕ್ಕೆಯ ಸ್ಪ್ಯಾನ್ 2 5 ಮೀಟರ್ ಆಗಿರುತ್ತದೆ ಬಾಲದ ಸ್ಪ್ಯಾನ್ 0 8 ಮೀಟರ್ ಆಗಿರುತ್ತದೆ ಕ್ರೂಜ್ ಗತಿ ಅಥವಾ ವೇಗ 18 ಮೀಟರ್ ಪ್ರತಿ ಸೆಕೆಂಡ್ ಆಗಿರುತ್ತದೆ ಈಗ ಏರ್ ಫಾಯ್ಲ್ ವಿವರಗಳು ಅಂದರೆ ಏರ್ ಫಾಯ್ಲ್ E197 ಬಾಲದಲ್ಲಿ ಆಗಿರುತ್ತದೆ ಅದು NACA 0009 ಆಗಿರುತ್ತದೆ ನಿಮಗೆ ತಿಳಿದಿರುವ ಹಾಗೆ ಬಾಲದಲ್ಲಿ ನಾವು ಸಮ್ಮತಿಯ ಏರ್ ಫಾಯ್ಲ್ ಉಪಯೋಗಿಸುತ್ತೇವೆ ಮತ್ತು ರೆಕ್ಕೆಯಲ್ಲಿ ಕ್ಯಾಮ್ಬರ್ ಏರ್ ಫಾಯ್ಲ್ ಉಪಯೋಗಿಸುತ್ತೇವೆ ಇನ್ನಿತರ ವಿವರಗಳು ಅಂದರೆ UAVಗಳಲ್ಲಿ ರೆಕ್ಕೆಯ ಮೂಲದಲ್ಲಿ ಇರುವಂತಹ ಕಾರ್ಡ್ ಅಳತೆಯು 0 330 ಮೀಟರ್ ತುದಿಯಲ್ಲಿ ಕಾರ್ಡ್ ಅಳತೆಯು 0 220 ಮೀಟರ್ ಮತ್ತು ಸ್ವೀಪ್ ಕೋನ 5 ಡಿಗ್ರಿ ಆಗಿರುತ್ತದೆ ಬಾಲದ ಮೂಲದಲ್ಲಿ ಇರುವಂತಹ ಕಾರ್ಡ್ 0 200 ಮತ್ತು ತುದಿಯಲ್ಲಿ ಕಾರ್ಡ್ ಅಳತೆಯು 0 150 ಆಗಿರುತ್ತದೆ ಈಗ ಇವೆಲ್ಲ ಮಾಹಿತಿಗಳನ್ನು ಉಪಯೋಗಿಸಿಕೊಂಡು ಬಾಲದ ಸೆಟ್ಟಿಂಗ್ ಕೋನ ಮತ್ತು ಬಾಲದ ಅಡ್ಡ ಅಳತೆ ಎಷ್ಟು ಆಗಿರುತ್ತದೆ ರೆಕ್ಕೆಯ ಮತ್ತು ಬಾಲದ ಸ್ಥಿತಿ ಏನು ಆಗಿರುತ್ತದೆ ಎಂಬುವುದನ್ನು ನಾವು ವಿನ್ಯಾಸ ಮಾಡಬೇಕಾಗಿದೆ ಮೊಟ್ಟಮೊದಲನೆಯದಾಗಿ ನಾವು ಆರಂಭಿಸುವ ಮುನ್ನ E197 ಮತ್ತು NACA009 ಏರ್ ಫಾಯ್ಲ್ ಚಿತ್ರವನ್ನು ನಾವು ಗಮನಿಸಬೇಕು ಮತ್ತು ವಿನ್ಯಾಸವನ್ನು ಮುಂದುವರೆಸಲು ನಮಗೆ ಅವಶ್ಯಕವಿರುವ ಎಲ್ಲ ಮಾಹಿತಿಯನ್ನು ಕಂಡುಹಿಡಿಯಬೇಕು ಹೀಗಾಗಿ ಒಮ್ಮೆ ನೀವು E197 ಮಾಹಿತಿಯನ್ನು ಗಮನಿಸಿದ ಮೇಲೆ ನಿಮಗೆ ಈ ಕೆಳಕಂಡ ಅಂಶಗಳು ಚಿತ್ರದಿಂದ ದೊರಕುತ್ತವೆ E197ಗೆ CLmax ಮೌಲ್ಯವು 1 2 ಆಗಿರುತ್ತದೆ 𝛼L0 ಮೌಲ್ಯವು 2 75 ಡಿಗ್ರಿ ಆಗಿರುತ್ತದೆ ನಿಮ್ಮ ಸ್ಲೋಪ್ E197 ಮೌಲ್ಯ 6 30 ಪ್ರತಿ ರೇಡಿಯನ್ ಇರುತ್ತದೆ ಅಲ್ಲಿ ನಿಮಗೆ ಡಿಗ್ರಿ ರೂಪದಲ್ಲಿ ಸಿಗುತ್ತದೆ ಅದನ್ನು ನೀವು ರೇಡಿಯನ್ ರೂಪಕ್ಕೆ ಪರಿವರ್ತಿಸಿ ಬೇಕಾಗುತ್ತದೆ ಅದೇ ರೀತಿ ಬಾಲಕ್ಕೆ ನಮಗೆ ಮೌಲ್ಯ 6 66 ಪ್ರತಿ ರೇಡಿಯನ್ ಸಿಗುತ್ತದೆ ಎರಡನೇ ಅಂಶದ ಮಾಹಿತಿಯು ನಮಗೆ CD ವಿರುದ್ಧ 𝛼 ಗ್ರಾಫ್ ದಿಂದ ಸಿಗುತ್ತದೆ ಅದು ಕೇವಲ ಒಂದು ನಿರ್ದಿಷ್ಟವಾದಂತಹ 𝛼 ರೇಂಜ್ದಲ್ಲಿ ಸಿಗುತ್ತದೆ ಕನಿಷ್ಠ ಡ್ರ್ಯಾಗ್ಹೊಂದಿರಲು ನಾನು ಪ್ರಯತ್ನಿಸಬೇಕು ಇದು 𝛼 ಕನಿಷ್ಠ ಡ್ರ್ಯಾಗ್ ಮತ್ತು ಮೂರನೇ Cm ಕಾರ್ಡ್ನಾಲ್ಕನೇ ಭಾಗ ವಿರುದ್ಧ 𝛼ಎಂದು Cmac ಕಂಡುಹಿಡಿಯಲು ಆಗಿರುತ್ತದೆ ಮತ್ತು ಎಫ್ಲರ್ 197ದಲ್ಲಿ Cmacಕ್ಕೆ ಮೌಲ್ಯವು 0 07 ಆಗಿರುತ್ತದೆ ಈಗ ಎರಡನೇ ಹಂತ ರೆಕ್ಕೆಯ ಮತ್ತು ಬಾಲದ ಪ್ರದೇಶದ ಲೆಕ್ಕಾಚಾರ ಹೊಂದಿರುತ್ತದೆ ಈಗ ರೆಕ್ಕೆಯಲ್ಲಿ ಏನು ನೀಡಲಾಗಿದೆ ಅಂದರೆ ತುದಿಯಲ್ಲಿನ ಕಾರ್ಡ್ ಮೌಲ್ಯ 0 220 ಮೀಟರ್ ಆಗಿರುತ್ತದೆ ಮೂಲದ ಕಾರ್ಡ್ ಮೌಲ್ಯ 0 330 ಮೀಟರ್ ಆಗಿರುತ್ತದೆ ಹೀಗಾಗಿ ಪ್ರದೇಶವನ್ನು ನಾವು ಟ್ರಪೆಜಾಯ್ಡ್ ಎಂದು ತೆಗೆದುಕೊಳ್ಳುತ್ತೇವೆ ಮತ್ತು ಸ್ಪ್ಯಾನ್ ಮೌಲ್ಯವು 2 5 ಎಂದು ನೀಡಲಾಗಿದೆ ಹೀಗಾಗಿ ಇದು 2 52 ಆಗುತ್ತದೆ Area12sum of parallel sidesdistance ಈ ಪ್ರದೇಶವು ರೆಕ್ಕೆಯ ಅರ್ಧದಷ್ಟು ಇರುವುದರಿಂದ ಇದನ್ನು2 ರಿಂದ ಗುಣಿಸಬೇಕು ನಮಗೆ ಸಂಪೂರ್ಣವಾದಂತಹ ರೆಕ್ಕೆಯ ಪ್ರದೇಶವು ಸಿಗುತ್ತದೆ ಆದ್ದರಿಂದ ಇದರ ಮೌಲ್ಯವು 0 6875 ಚದರ ಮೀಟರ್ ಆಗುತ್ತದೆ ಅದೇ ರೀತಿ ಬಾಲದ ಪ್ರದೇಶಕ್ಕೆ CR ಮೌಲ್ಯವು 0 2 CT ಮೌಲ್ಯ 0 150 ಮತ್ತು ಸ್ಪ್ಯಾನ್ ಮೌಲ್ಯ 0 8 ಮೀಟರ್ ಇತ್ತು ಹೀಗಾಗಿ ಬಾಲದ ಪ್ರದೇಶವು ಈ ರೀತಿಯಾಗುತ್ತದೆ St0 820 14 m2 ಮೂರನೇ ಹಂತವು ಏನೆಂದರೆ ಅಸ್ಪೆಕ್ಟ್ ರೇಶಿಯೋ ಲೆಕ್ಕಾಚಾರ ಮಾಡಿ ಕಂಡುಹಿಡಿಯುವುದು ನಮಗೆ ತಿಳಿದಿರುವ ಹಾಗೆ ಅಸ್ಪೆಕ್ಟ್ ರೇಶಿಯೋ ಅಂದರೆ b ಸ್ಕ್ವೇರ್ ಅನುಪಾತ S ಆಗಿರುತ್ತದೆ ರೆಕ್ಕೆಯು 2 5 ಮೀಟರ್ ಆಗಿರುತ್ತದೆ ಮತ್ತು ಪ್ರದೇಶವು S 0 6875 ಎಂದು ನಮಗೆ ತಿಳಿದಿದೆ ಇದರಿಂದ ನಮಗೆ ಅಸ್ಪೆಕ್ಟ್ ರೇಶಿಯೋ 9 ಅದೇ ರೀತಿ ಬಾಲಕ್ಕೆ ಅಸ್ಪೆಕ್ಟ್ ರೇಶಿಯೋ 0 8 ಸ್ಕ್ವೇರ್ ಅನುಪಾತ 0 14 ಅಂದರೆ ಸರಿಸುಮಾರು 4 57 ಮೌಲ್ಯ ದೊರಕುತ್ತದೆ ಮತ್ತು ಬಾಲದ ಅಸ್ಪೆಕ್ಟ್ ರೇಶಿಯೋ ಸಾಮಾನ್ಯವಾಗಿ 4ರಿಂದ 5 ಇರುತ್ತದೆ 4ನೇ ಹಂತ ಏನೆಂದರೆ ರೆಕ್ಕೆಯ ಮತ್ತು ಬಾಲದ 𝐶Lα ಕಂಡುಹಿಡಿಯುವುದು ಏರ್ ಫಾಯ್ಲ್ದಿಂದ ದೊರಕಿರುವ ಅಂತಹ ಮಾಹಿತಿಯು ಏನೆಂದರೆ ಎಫ್ಲರ್ 197ಗೆ 𝐶Lα ಮೌಲ್ಯವು ಅಂದರೆ NACA009 ಗೆ 𝐶Lα ಮೌಲ್ಯವು 6 66 ಆಗಿರುತ್ತದೆ ಇವೆಲ್ಲವೂ ಪ್ರತಿ ರೇಡಿಯನ್ ರೂಪದಲ್ಲಿರುತ್ತವೆ ಈಗ ಈ ಸೂತ್ರವನ್ನು ಉಪಯೋಗಿಸಿಕೊಂಡು 2 d ಇಂದ 3 d ಗೆ ಪರಿವರ್ತಿಸಿದಾಗ CLCL1CLARe6 316 94rad ಮತ್ತು CLt6 21 rad 5ನೇ ಅಂತ ಏರೋಡೈನಮಿಕ್ ಕಾರ್ಡ್ ಮತ್ತು ಏರೋಡೈನಮಿಕ್ ಕೇಂದ್ರ ಆಗಿರುತ್ತದೆ ಮೀನ್ ಏರೋಡೈನಮಿಕ್ ಕಾರ್ಡ್ ಕಂಡುಹಿಡಿಯಬೇಕಾದರೆ ಅಲ್ಲಿ 2 ವಿಧಾನಗಳಿಗೆ ನೀವು ರೇಖಾಕೃತಿಯ ವಿಧಾನವನ್ನು ಉಪಯೋಗಿಸಬಹುದು ಅಥವಾ ನೀವು ರೇಖಾಕೃತಿಯ ಸೂತ್ರಗಳನ್ನು ಉಪಯೋಗಿಸಿ ಕಂಡುಹಿಡಿಯಬಹುದು ನಿಮಗೆ ತುದಿ ಮತ್ತು ಮೂಲದ ಕಾರ್ಡ್ ಎಷ್ಟು ಇದೆ ಎಂದು ತಿಳಿದಿದೆ ಇದು ನಿಮ್ಮ ಮೂಲದ ಕಾರ್ಡ್ ಇದು ತುದಿ ಕಾರ್ಡ್ ಆಗಿರುತ್ತದೆ ಈ ಉದ್ದ ಅಳತೆಯನ್ನು ಮಾಡಿ ಮತ್ತು ಇದನ್ನು ಮುಂದುವರೆಸಿ ಇದನ್ನು ತುದಿಯಲ್ಲಿ ಸೇರಿಸಿ ಅದೇ ರೀತಿ ಈ ಉದ್ದ ಅಳತೆಯನ್ನು ಮಾಡಿ ಮತ್ತು ಇದನ್ನು ಮುಂದುವರೆಸಿ ಇದನ್ನು ಮೂಲಕ್ಕೆ CTಗೆ ಸೇರಿಸಿ ಈ 2 ಬಿಂದುಗಳನ್ನು ಸೇರಿಸಿ ಮತ್ತು ಈ ಕೇಂದ್ರದಿಂದ ಈ ಕೇಂದ್ರಕ್ಕೆ ಸೇರಿಸಿ ಅಥವಾ ಈ ರೇಖೆಯನ್ನು ನೀವು ಹೆಚ್ಚಿಸಬಹುದು ಮತ್ತು ಇದು CR ಆಗುತ್ತದೆ ಇದು ನಿಮ್ಮ CT ಆಗುತ್ತದೆ ಮತ್ತು 2 ರೇಖೆಗಳನ್ನು ಸೇರಿಸಿ ಇದು ನಿಮ್ಮ ಮೀನ್ ಏರೋಡೈನಮಿಕ್ ಕಾರ್ಡ್ ಆಗುತ್ತದೆ ಇದು ರೇಖಾಕೃತಿಯ ವಿಧಾನವಾಗಿದೆ ಆದರೆ ನೀವು ರೇಖಾಕೃತಿಯ ವಿಧಾನವನ್ನು ಉಪಯೋಗಿಸಲು ಇಚ್ಛಿಸದಿದ್ದರೂ ಏಕೆಂದರೆ ಕೆಲವೊಮ್ಮೆ ರೇಖೆಯು ಬೃಹತ್ ಆಕಾರದಲ್ಲಿ ಇರಬಹುದು ನೀವು ನೇರವಾಗಿ ಇದನ್ನು ಉಪಯೋಗಿಸಲು ಆಗುವುದಿಲ್ಲ ಆಗ ಗಣಿತದ ಸೂತ್ರವನ್ನು ಉಪಯೋಗಿಸಬಹುದು C23CR121 ಇಲ್ಲಿ 𝜏 ಟೆಪರ್ ಅನುಪಾತ ಆಗುತ್ತದೆ ಅದು ತುದಿಯ ಅನುಪಾತ ಹಾಗೂ ಮೂಲದ ಕಾರ್ಡ್ ಅನುಪಾತಗಳ ಅನುಪಾತ ಆಗಿರುತ್ತದೆ ಈ ಸ್ಥಿತಿಯಲ್ಲಿ ಅದು 0 330 ಆಗುತ್ತದೆ ಅದರ ಮೌಲ್ಯ 0 67 ಆಗಬಹುದು ಹಾಗಾದರೆ ನಿಮ್ಮ ಮೀನ್ ಏರೋಡೈನಮಿಕ್ ಕಾರ್ಡ್ ಹೀಗೆ ಇರಬಹುದು C230 33121 ಒಮ್ಮೆ ನೀವು ಮೀನ್ ಏರೋಡೈನಮಿಕ್ ಕಾರ್ಡ್ ಕಂಡುಹಿಡಿದ ಮೇಲೆ ಈಗ ನೀವು ಏರೋಡೈನಮಿಕ್ ಕೇಂದ್ರವನ್ನು ಕಂಡುಹಿಡಿಯಬೇಕು ಈಗ ಪ್ರಶ್ನೆಯಲ್ಲಿ ನೀಡಿರುವ ಹಾಗೆ ನೀವು 5 ಡಿಗ್ರಿ ಸ್ವೀಪ್ ಮಾಡಬೇಕು ಇದು ಸ್ವಲ್ಪ ಪ್ರಮಾಣದ 𝜃 ಆದರೆ ಮತ್ತು ಇದು ಮೀನ್ ಏರೋಡೈನಮಿಕ್ ಕಾರ್ಡ್ ಹಾಗಿದ್ದರೆ ಅಡ್ಡ ರೇಖೆಯದಿಂದ ಮೂಲ x ಮತ್ತು y ಇರುವ ದೂರವು ಈ ರೀತಿಯಾಗಿರುತ್ತದೆ xb6121 ಮತ್ತು yb6121tan ಹೀಗಾಗಿ ನಮ್ಮ ಪರಿಸ್ಥಿತಿಯಲ್ಲಿ y2 6710 051 ನಿಮಗೆ ತಿಳಿದಿರುವ ಹಾಗೆ ಏರೋಡೈನಮಿಕ್ ಕೇಂದ್ರ ನಾವು ಸಾಮಾನ್ಯವಾಗಿ c4 ಏರೋಡೈನಮಿಕ್ ಕೇಂದ್ರ ಎಂದು ತೆಗೆದುಕೊಳ್ಳುತ್ತೇವೆ ನಮ್ಮ ಸ್ಥಿತಿಯಲ್ಲಿ c ಮೌಲ್ಯವು 0 279 ಆಗಿರುತ್ತದೆ ಹೀಗಾಗಿ AC ಮೌಲ್ಯವು 0 2794 ಅಂದರೆ 0 0697ಗೆ ಸಮಾನವಾಗಿರುತ್ತದೆ ಹೀಗಾಗಿ ಅಡ್ಡ ರೇಖೆಯಿಂದ ನಿಮ್ಮ ಏರೋಡೈನಮಿಕ್ ಕೇಂದ್ರ ಎಷ್ಟು ದೂರದಲ್ಲಿ ಇರುತ್ತದೆ yC40 0510 1207m ಇದು ನಿಮ್ಮ ಅಡ್ಡ ರೇಖೆ ಆಗಿದ್ದರೆ ಮತ್ತು ಇದು ಮೂಲದ ಕಾರ್ಡ್ ಅಂದರೆ 0 330 ಹಾಗಿದ್ದರೆ ನಿಮ್ಮ ಏರೋಡೈನಮಿಕ್ ಕೇಂದ್ರ ಇಲ್ಲಿಂದ ಸರಿ ಸುಮಾರು 0 1207 ಮೀಟರ್ ದೂರದಲ್ಲಿ ಇರುತ್ತಿತ್ತು ನೀವು x ಮೌಲ್ಯವನ್ನು ಹಿಡಿಯಬೇಕಾದರೆ ನೀವು ಕಂಡುಹಿಡಿಯಬಹುದು ಅದರ ಮೌಲ್ಯವು 0 58 ಆಗಿರುತ್ತದೆ ಇವೆಲ್ಲ ಲೆಕ್ಕಾಚಾರ ಆದಮೇಲೆ ಅಡ್ಡ ರೇಖೆಯ ಅನುಗುಣವಾಗಿ AC ಸ್ಥಾನ ಎಲ್ಲಿ ಇರುತ್ತದೆ ಎಂದು ನೀವು ಕಂಡುಹಿಡಿಯಬಹುದು ಅಥವಾ ರೆಕ್ಕೆಯ ಆರಂಭದ ಸ್ಥಾನದಿಂದ ಕಂಡುಹಿಡಿಯಬಹುದು ಈಗ ಇದರ ನಂತರ 6ನೇ ಹಂತ ಅದೇನೆಂದರೆ CLtrim ಕಂಡುಹಿಡಿಯುವುದು ಅಥವಾ ನೀವು ಉಪಯೋಗಿಸುವಂತಹ ಸ್ಥಿತಿಯಲ್ಲಿನ ವಿಮಾನದ ನಿರ್ದಿಷ್ಟವಾದ CL ಮೌಲ್ಯ ಕಂಡುಹಿಡಿಯುವುದು ಮತ್ತು ಅವಶ್ಯಕ Cm0 ಮೌಲ್ಯ ಎಷ್ಟು ಆಗಿರುತ್ತದೆ ಎಂದು ನಮಗೆ ತಿಳಿದಿರುವ ಹಾಗೆ ವಿಮಾನದ ತೂಕವು 6 kg ಮತ್ತು ವೇಗವು 18 ಮೀಟರ್ ಪ್ರತಿ ಸೆಕೆಂಡ್ ಆಗಿರುತ್ತದೆ ಅದು ಕ್ರೂಜ್ ವೇಗ ಆಗಿರುತ್ತದೆ ಹೀಗಾಗಿ ಸೂತ್ರವನ್ನು ಉಪಯೋಗಿಸಿ CL2WSV2 ನೀವು ಇದರ ಮೌಲ್ಯವನ್ನು ಕಂಡುಹಿಡಿಯುವುದು CLtrim269 657 ಹಾಗಾದರೆ ನಾನು 0 657ದಲ್ಲಿ ಉಪಯೋಗಿಸಬೇಕು ಈಗ ನೀವು ಈ ಮೌಲ್ಯಗಳನ್ನು ಬದಲಾಯಿಸಲು ಹೆಚ್ಚಿಸಿದರೆ ನೀವು ಇನ್ನೊಂದು ಜೊತೆ ಮೌಲ್ಯಗಳನ್ನು ಹೊಂದಿರಬೇಕು ಇದು ಆರಂಭದಲ್ಲಿ ಗೋರಕ್ ಇರುವಂತಹ 𝐶Ltrim ಮೌಲ್ಯ ಅಲ್ಲಿ ವಿವಿಧ ರೀತಿಯ ಸ್ಥಿತಿಗಳು ಇರಬಹುದು ಅವುಗಳಿಗೆ ಈ 𝐶Ltrim ಮೌಲ್ಯ ಬೇರೆ ಆಗಿರುತ್ತದೆ ನೀವು CL ಮೌಲ್ಯ ಕನಿಷ್ಠ ಡ್ರ್ಯಾಗ್ ಇರುವಾಗ ಉಪಯೋಗಿಸಬಹುದು ಅಂದರೆ CLCD0K ಅಲ್ಲಿ ನೀವು CD0 ಕಂಡುಹಿಡಿಯಬಹುದು ಮತ್ತು ನೀವು ಅದನ್ನು 0 4 ಎಂದು ಊಹಿಸಿಕೊಳ್ಳಬಹುದು K ನೀವು ಕಂಡುಹಿಡಿಯಬಹುದು ಮತ್ತು ಕನಿಷ್ಠ ಡ್ರ್ಯಾಗ್ ಇರುವಾಗ ನೀವು 𝐶Ltrim ಪಡೆಯುತ್ತೀರಿ SM dCmdCL ನಮಗೆ ಹಿಂದಿನ ಉಪನ್ಯಾಸದಿಂದ ತಿಳಿದಿದೆ ಮತ್ತು ನಾವು ಮಾಡಿರುವಂತಹ ಹಿಂದಿನ ಹಲವಾರು ಉಪನ್ಯಾಸದಿಂದ ತಿಳಿದಿದೆ ಹೀಗಾಗಿ Cm ವಿರುದ್ಧ CL ಗ್ರಾಫ್ ನಾವು ಬಿಡಿಸಿದರೆ ಇದು ಋಣಾತ್ಮಕ ಸ್ಟಾಸ್ಟಿಕ್ ಮಾರ್ಜಿನ್ ಆಗುತ್ತದೆ ಮತ್ತು 0 657 ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುವುದು ಆದರೆ Cm0 ಮೌಲ್ಯ ಎಷ್ಟು ಆಗಿರುತ್ತದೆ ಇದು CL ಮೌಲ್ಯ 0 ಇರುವಾಗ ಇದನ್ನು ನಾನು ಕಂಡುಹಿಡಿಯಬೇಕು 657 ಮೌಲ್ಯದಲ್ಲಿ ವಿಮಾನವನ್ನು ಟ್ರೀಮ್ ಮಾಡಲು Cm0 ಮೌಲ್ಯ ಎಷ್ಟು ಇರಬೇಕು ಎಂದು ನಾನು ಕಂಡುಹಿಡಿಯಬೇಕಾಗಿದೆ ಹೀಗಾಗಿ ನಮಗೆ 15 ಪ್ರತಿಶತ ಸ್ಟಾಸ್ಟಿಕ್ ಮಾರ್ಜಿನ್ ಬೇಕಾಗಿದೆ ಎಂದು ಊಹಿಸಿಕೊಳ್ಳಬಹುದು ನೀವು 10 15 20 ಮೌಲ್ಯ ಸ್ಟಾಸ್ಟಿಕ್ ಮಾರ್ಜಿನ್ ತೆಗೆದುಕೊಳ್ಳಬಹುದು ನಿಮಗೆ ಏನೇ ಇಷ್ಟವಾದರೂ ನಾನು ಸ್ಟಾಸ್ಟಿಕ್ ಮಾರ್ಜಿನ್ ಮೌಲ್ಯ 15 ಎಂದು ತೆಗೆದುಕೊಳ್ಳುತ್ತೇನೆ ಹಾಗಾದರೆ ನಿಮಗೆ ತಿಳಿದಿರುವ ಹಾಗೆ ವಿಮಾನವನ್ನು ಸ್ಥಿರವಾದ ಸ್ಥಿರತೆಯಲ್ಲಿ ಇಡಲು Cm ವಿರುದ್ಧ 𝛼 ಸ್ಲೋಪ್ ಅಥವಾ Cm ವಿರುದ್ಧ CL ಸ್ಲೋಪ್ ಋಣಾತ್ಮಕ ಆಗಿರಬೇಕು ಹಾಗೆ Cm0 ಧನಾತ್ಮಕ ಆಗಿರಬೇಕು ಆದರೆ ಇವೆರಡು ಬೇರೆ ಸ್ಥಿತಿಗಳು ಆಗಿರುತ್ತದೆ ಈ Cm0 ಮೌಲ್ಯ 𝛼 0 ಇರುವಾಗ ಆಗಿರುತ್ತದೆ ಮತ್ತು ಈ Cm0 ಮೌಲ್ಯ CL 0 ಇರುವಾಗ ಆಗಿರುತ್ತದೆ ಹೀಗಾಗಿ ನಾನು ನನ್ನ ಲೆಕ್ಕಾಚಾರವನ್ನು 𝛼 0 ಇರುವಾಗ ಮಾಡಿರುತ್ತೇನೆ ಹಾಗಾದರೆ ಈ ಪ್ರಸಂಗದಲ್ಲಿ Cm0 ಮೌಲ್ಯವು CL 0 ಇರುವಾಗ ಆಗಿರುವುದಲ್ಲ CL0 ಒಂದು ಮೌಲ್ಯ ಇರುವಾಗ ಆಗಿರುತ್ತದೆ ಹೀಗಾಗಿ ಇದು Cm0 ಮೌಲ್ಯ ಆಗಿರುತ್ತದೆ ಅದನ್ನು ನಾನು ಮುಂದಿನ ಲೆಕ್ಕಾಚಾರಕ್ಕೆ ಉಪಯೋಗಿಸುತ್ತೇನೆ Cm ವಿರುದ್ಧ CL ಗ್ರಾಫ್ ಪ್ರಕಾರ Cm0 ಅವಶ್ಯಕತೆಗಳು ಏನಾಗಿರುತ್ತದೆ ಎಂಬುವುದನ್ನು ನಾವು ಗಮನಿಸಬೇಕಾಗುತ್ತದೆ ನಾನು CL0 ದಲ್ಲಿ Cm0 ಕಂಡುಹಿಡಿಯಬೇಕು ಹೀಗಾಗಿ ಮೊಟ್ಟಮೊದಲನೆಯದಾಗಿ ನಾವು CL0 ಮೌಲ್ಯ ಕಂಡುಹಿಡಿಯಬೇಕಾಗಿದೆ ಅದು 𝐶Lαw ಸಮಾನವಾಗಿರುತ್ತದೆ ಅದನ್ನು ಈಗಾಗಲೇ ಕಂಡುಹಿಡಿದಿದ್ದೇವೆ ಏನ್ಗಲ್ ಆಫ್ ಅಟ್ಯಾಕ್ 0 ಲಿಫ್ಟ್ ಇರುವಾಗ ಕಂಡುಹಿಡಿಯಬೇಕು ಅದು ಎಫ್ಲರ್ E197 ಏರ್ ಫಾಯ್ಲ್ದಿಂದ ದೊರಕಿದೆ CL0CLww4 7557 30 237 ಹೀಗಾಗಿ CL 0 237 ಇರುವಾಗ ಅವಶ್ಯಕ Cm0 ಎಷ್ಟು ಆಗಿರುತ್ತದೆ ಎಂಬುದನ್ನು ನಾನು ಕಂಡುಹಿಡಿಯಬೇಕಾಗಿದೆ ಗ್ರಾಫ್ ಮೂಲಕ ನಾವು ಈಗಾಗಲೇ ಗಮನಿಸಿದ್ದೇವೆ ಏನೆಂದರೆ CLtrim ನಾನು 0 657 CL ವಿರುದ್ಧ Cm ಆಗಿರುತ್ತೆ ನನ್ನ ಈ ಮೌಲ್ಯವನ್ನು 0 237ದಲ್ಲಿ ಕಂಡುಹಿಡಿಯಬೇಕಾಗಿದೆ ಮತ್ತು ಇದು ಋಣಾತ್ಮಕ 0 15 ಮೈನಸ್ ಸ್ಟಾಸ್ಟಿಕ್ ಮಾರ್ಜಿನ್ ಆಗಿರುವುದು ನನಗೆ ತಿಳಿದಿದೆ ಹೀಗಾಗಿ ಸರಳವಾಗಿ ನಾನು ಈ ಸ್ಥಿತಿಯನ್ನು ಪಡೆಯಬಹುದು ನಾನು ಕೇವಲ ಇಷ್ಟೇ ಮಾಡಬೇಕಾಗುತ್ತದೆ 𝐶moreqd 0 063 ಹೀಗಾಗಿ CLtrim 0 657 ಇರುವಾಗ ಸ್ಟಾಸ್ಟಿಕ್ ಮಾರ್ಜಿನ್ ಮೌಲ್ಯ 15 ಪ್ರತಿಶತ ಬೇಕಾ ನಾನು ಒಟ್ಟು ಅಥವಾ ಒಟ್ಟು ವಿಮಾನದ Cm0 ಮೌಲ್ಯ 0 063 ತೆಗೆದುಕೊಳ್ಳಬೇಕಾಗುತ್ತದೆ ಹೀಗಾಗಿ ಈಗ ಅವಶ್ಯಕ ಸ್ಥಿತಿಯು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಬಾಲದ ಸೆಟ್ಟಿಂಗ್ ಕೋನ ಎಷ್ಟು ಆಗಿರುತ್ತದೆ ನಮಗೆ ಬಾಲ ಸೆಟ್ಟಿಂಗ್ ಕೋನ ಅವಶ್ಯಕ ಇದೆಯಾ ಅಥವಾ ಇಲ್ಲ ಇವೆಲ್ಲವುಗಳನ್ನು ಲೆಕ್ಕಾಚಾರದ ಆಧಾರದ ಮೇಲೆ ಪಡೆದುಕೊಳ್ಳಬಹುದು ಹೀಗಾಗಿ ಇದು 𝐶moreqd ಆಗಿರುತ್ತದೆ ಈಗ ಹಂತ 7 CG ಅಂದರೆ 𝐶mow 𝐶mo ಮುಂಚೆ ಏರೋಡೈನಮಿಕ್ ಕೇಂದ್ರದ ಸ್ಥಾನವನ್ನು ರೆಕ್ಕೆಯ ಅಡ್ಡ ರೇಖೆಯ ಅನುಗುಣವಾಗಿ ನಾವು ಕಂಡುಹಿಡಿದಿದ್ದೇವೆ ಇದು ನಿಮ್ಮ ಅಡ್ಡ ರೇಖೆಯಾಗಿದೆ ಮತ್ತು ನಾವು ಇದನ್ನು ಹಿಂದಿನ ಉಪನ್ಯಾಸದಲ್ಲಿ ಗಮನಿಸಿರುವ ಹಾಗೆ 0 1207 ಎಂದು ಪಡೆದಿದ್ದೇವೆ ಸ್ಥಿರವಾದ ಸ್ಥಿರತೆಯನ್ನು ಹೊಂದಲು CG AC ಹಿಂದೆ ಇರಬೇಕಾಗುತ್ತದೆ ಇದು ಬಾಲವಾಗಿದೆ ಇದು AC CG AC ಹಿಂದೆ ಇರಬೇಕಾಗುತ್ತದೆ ಹೀಗಾಗಿ ಸ್ಥಿರವಾದ ರೆಕ್ಕೆಯನ್ನು ಹೊಂದಿರುವಂತಹ UAVಗಳಲ್ಲಿ ನಾವು ಲಿಥಿಯಂ ಪಾಲಿಮರ್ ಬ್ಯಾಟರಿಗಳನ್ನು ಉಪಯೋಗಿಸುತ್ತೇವೆ ಹೀಗಾಗಿ ಹಾರುತ್ತಿರುವಾಗ ಇದರ ತೂಕವು ಬದಲಾಗುವುದಿಲ್ಲ ಹೀಗಾಗಿ UAVಗಳಲ್ಲಿ CG ಸ್ಥಿರವಾಗಿರುತ್ತದೆ ಆದರೆ ಜೆಟ್ ಚಾಲಿತ ವಿಮಾನಗಳಲ್ಲಿ ಇಂಧನದ ಬಳಕೆ ಸತತವಾಗಿ ಆಗುತ್ತಿರುವುದರಿಂದ CG ಸ್ಥಾನ ಬದಲಾಗಬಹುದು ಹೀಗಾಗಿ ನೀವು CG ಮೌಲ್ಯದ ಒಂದು ರೇಂಜ್ ಹೊಂದಿರಬೇಕು ಮತ್ತು ಅದನ್ನು ಪಡೆಯಲು ಈ ಲೆಕ್ಕಾಚಾರವನ್ನು ಮಾಡಬೇಕು ಆದರೆ ನಮ್ಮUAVಗಳಲ್ಲಿ ನಾವು ಅದರ ಬಗ್ಗೆ ಯೋಚಿಸಬೇಕಿಲ್ಲ ಏಕೆಂದರೆ GC ಬದಲಾಗುವುದಿಲ್ಲ ಹಾಗಾದರೆ ಮೊದಲನೆಯದಾಗಿ ನಾನು GC ಮೌಲ್ಯವನ್ನು ರೆಕ್ಕೆಯ ಅಡ್ಡ ಸ್ಥಿತಿಯಿಂದ 0 185 ಮೀಟರ್ ಎಂದು ತೆಗೆದುಕೊಳ್ಳುತ್ತೇನೆ 0 185 ಮೀಟರ್ ನೀವು CG ಮೌಲ್ಯವನ್ನು ಬದಲಾಯಿಸಬಹುದು ಮತ್ತು ಅದರ ಪರಿಣಾಮವು ಏನು ಆಗುತ್ತದೆ ಎಂದು ಗಮನಿಸಬಹುದು ಅಥವಾ ಬಾಲದ ಸೆಟ್ಟಿಂಗ್ ಕೋನ ಏನು ಆಗಿರುತ್ತದೆ ಎಂದು ನೋಡಬಹುದು ಇದು ಕೇವಲ ನನ್ನ ಲೆಕ್ಕಾಚಾರಕ್ಕೆ ಮಾತ್ರ ನಾನು 0 185 ಮೀಟರ್ ಎಂದು ತೆಗೆದುಕೊಂಡಿದ್ದೇನೆ CLtrim ಮೌಲ್ಯ 0 657 ಇರುವಾಗ ಸ್ಟಾಸ್ಟಿಕ್ ಮಾರ್ಜಿನ್ ಮೌಲ್ಯ 15 ಪ್ರತಿಶತ ಪಡೆಯಲು ಇದು ನಮ್ಮ ಅವಶ್ಯಕತೆ ಆಗಿರುತ್ತದೆ ಎಂದು ನಾವು ಕಂಡುಹಿಡಿದಿದ್ದೇವೆ ಹೀಗಾಗಿ ವಿಮಾನಕ್ಕೆ ಅವಶ್ಯಕ Cm0 ಮೌಲ್ಯ 0 063 ಆಗಿರುತ್ತದೆ ಅಂದರೆ Cmoac Cmow Cmot Cmof ಸಾಮಾನ್ಯವಾಗಿ ನಮ್ಮ ಸ್ಥಿತಿಯಲ್ಲಿ ನಾವು 𝐶mof ಮೌಲ್ಯವನ್ನು ನಿರ್ಲಕ್ಷ ಮಾಡುತ್ತೇವೆ ಹೀಗಾಗಿ ಇಂತಹ ಸಂಯೋಜನೆಯು ಆಗುತ್ತದೆ Cmoac Cmow Cmot ಈಗ CmowCmacCLoXCG XacC ನಮಗೆ ಈಗಾಗಲೇ ತಿಳಿದಿರುವ ಹಾಗೆ Cmac ಮೌಲ್ಯ ಎಷ್ಟು ಅಂದರೆ ಏರ್ ಫಾಯ್ಲ್ ಮಾಹಿತಿಯಿಂದ ಅದರ ಮೌಲ್ಯವು ಋಣಾತ್ಮಕ 0 07 ಆಗಿತ್ತು ಅದನ್ನು ನಾವು ಲೆಕ್ಕ ಮಾಡಿದ್ದೇವೆ Cmow 0 185 0 0154 ಒಮ್ಮೆ ನಮಗೆ 𝐶mow ಮೌಲ್ಯ ತಿಳಿದ ಮೇಲೆ ನಾವು ಅದನ್ನು ಒಟ್ಟು 𝐶moac ಮೌಲ್ಯದಿಂದ ತೆಗೆದುಹಾಕಬಹುದು ಅಂದರೆ Cmoac Cmow Cmot 0

074 ಈಗ 𝐶moac ಮೌಲ್ಯ 0 063 ಪಡೆಯಲು ಈ ಮೌಲ್ಯವನ್ನು ನಾನು ಸೃಷ್ಟಿಸಿದ್ದೇನೆ ನಾವು ಈಗಾಗಲೇ 𝐶mot ಸೂತ್ರವನ್ನು ಗಮನಿಸಿದ್ದೇವೆ 𝐶mot 𝜂𝑉K𝐶Lαt𝜖0 𝑖w − 𝑖t ನಮ್ಮ ಲೆಕ್ಕಾಚಾರಗೋಸ್ಕರ ನಾವು VH ಮೌಲ್ಯ 0 7 ಎಂದು ತೆಗೆದುಕೊಂಡಿದ್ದೇವೆ ಸಾಮಾನ್ಯವಾಗಿ ಇದರ ರೇಂಜ್ 0 52 0 9 ಆಗಿರುತ್ತದೆ ನಾವು 0 7 ತೆಗೆದುಕೊಂಡಿದ್ದೇವೆ ಹೀಗಾಗಿ ನಮಗೆ ತಿಳಿದಿರುವ ಹಾಗೆ VHStSwltC ನಮಗೆ ಬಾಲದ ಪ್ರದೇಶವು ತಿಳಿದಿದೆ ನಮಗೆ ರೆಕ್ಕೆಯ ಪ್ರದೇಶವು ತಿಳಿದಿದೆ ನಮಗೆ ಮೀನ್ ಏರೋಡೈನಮಿಕ್ ಕಾರ್ಡ್ ತಿಳಿದಿದೆ ಹೀಗಾಗಿ lt0 68750 959 m ಅಂದರೆ ಬಾಲದ ಮೌಲ್ಯವು 0 959 ಆಗುತ್ತದೆ ಹೀಗಾಗಿ ಇದು ನಿಮ್ಮ AC ಆಗುತ್ತದೆ ಇದು CG ಆಗುತ್ತದೆ ಮತ್ತು ಇದು ಬಾಲ ಹೀಗಾಗಿ CG ಮತ್ತು ಬಾಲದ ಏರೋಡೈನಮಿಕ್ ಕೇಂದ್ರದ ನಡುವಿನ ಅಂತರವು 0 959 ಮೀಟರ್ ಆಗಿರುತ್ತದೆ ಈಗ Cm0 ಮೌಲ್ಯ 0 0784 ಇರುವಾಗ Cm ಕಂಡುಹಿಡಿಯಲು ಬಾಲದ ಇನ್ಸಿಡೆನ್ಸ್ ಕೋನ ಎಷ್ಟು ಆಗಿರುತ್ತದೆ ಹೀಗಾಗಿ 𝐶m0t 1 ∗ 0 090 0166 ಈಗ ಈ ಎಲ್ಲಾ ಅಂಶಗಳನ್ನು ಈ ಸೂತ್ರದಲ್ಲಿ ಉಪಯೋಗಿಸಿದಾಗ 𝐶m0t 1 ∗ 0

53o ಹೀಗಾಗಿ ಇದು ಬಾಲದ ಇನ್ಸಿಡೆನ್ಸ್ ಕೋನದ ಮೌಲ್ಯ ಆಗಿರುತ್ತದೆನಮಗೆ 𝐶noac ಮೌಲ್ಯ 0 063 ಮತ್ತು CLtrim ಮೌಲ್ಯ 0 657 ಇರುವಾಗ ಸ್ಟಾಸ್ಟಿಕ್ ಮಾರ್ಜಿನ್ ಮೌಲ್ಯ 15 ಪ್ರತಿಶತ ನಾವು ಪಡೆದಿರಬೇಕು ನಾವು ತಟಸ್ಥ ಕೇಂದ್ರವನ್ನು ಕಂಡುಹಿಡಿಯಬೇಕು ಹೀಗಾಗಿ ತಟಸ್ಥ ಕೇಂದ್ರವು ಈ ರೀತಿಯಾಗಿದೆ XNPXac CmafCLwVHCmatCLw1 E ಈಗ CLwAR24 940 346 ಮತ್ತು 𝐶mαf ಮೌಲ್ಯವನ್ನು ನಾವು ಈ ಕ್ಷಣದಲ್ಲಿ 0 ಎಂದು ತೆಗೆದುಕೊಂಡಿದ್ದೇವೆ ಹೀಗಾಗಿ ನನ್ನ ಅಂತಿಮ ಸೂತ್ರವು ಈ ರೀತಿಯಾಗಿದೆ XNPXac10 941 0 43260 39010 8227 ನೀವು ಸೂತ್ರವನ್ನು ಉಪಯೋಗಿಸಿಕೊಂಡು ಸ್ಟಾಸ್ಟಿಕ್ ಮಾರ್ಜಿನ್ ಕಂಡುಹಿಡಿಯಲು ಬಯಸಿದರೆ SMXNP XCG ಒಮ್ಮೆ ನಿಮಗೆ ಈ ತಟಸ್ಥ ಕೇಂದ್ರವು ದೊರಕಿದೆ ಮೇಲೆ ನೀವು ಆರಂಭದಲ್ಲಿ ಅಂದಾಜು ಮಾಡಿರುವಂತಹ ಸ್ಟಾಸ್ಟಿಕ್ ಮಾರ್ಜಿನ್ ಮೌಲ್ಯ ಸರಿಯಾಗಿ ಇದೆಯಾ ಅಥವಾ ಇಲ್ಲ ಎಂದು ಪರಿಶೀಲಿಸಿ ನೋಡಬಹುದು ಹೀಗಾಗಿ ಈ ಅಂಶಗಳ ಮೌಲ್ಯವನ್ನು ನೀವು ಸೂತ್ರಗಳಲ್ಲಿ ಉಪಯೋಗಿಸಬಹುದು ಮತ್ತು ನಿಮಗೆ ಅದರ ಮೌಲ್ಯವು 0 159 ಎಂದು ದೊರಕುತ್ತದೆ ಅಂದರೆ ಅದು 15 9 ಪ್ರತಿಶತ ಆಗಿರುತ್ತದೆ ಸಾಮಾನ್ಯವಾಗಿ ಅದು ಸರಿಯಾಗಿರುತ್ತದೆ ಏಕೆಂದರೆ ನಾವು ಬಹಳಷ್ಟು ಅಂಶಗಳನ್ನು ಅಂದಾಜು ಮಾಡಿದ್ದೇವೆ ಹೀಗಾಗಿ ಬಾಲದ ಉದ್ದದ ಮೌಲ್ಯವು ಎಷ್ಟು ಆಗಿರುತ್ತದೆ ಇನ್ಸಿಡೆನ್ಸ್ಕೋನ ಎಷ್ಟು ಆಗಿರಬಹುದು ರೆಕ್ಕೆ ಮತ್ತು ಬಾಲ ಎಲ್ಲಿ ಇರುತ್ತವೆ ಎಂದು ನಾವು ಕಂಡುಹಿಡಿಯಬಹುದು ನೀವು ಮೊದಲು ಅದನ್ನು ವಿವಿಧ CG ಮೌಲ್ಯಗಳಿಗೆ ಮತ್ತು ವಿವಿಧ CLtrim ಸ್ಥಿತಿಗಳಿಗೆ ಅಭ್ಯಾಸ ಮಾಡಬೇಕು ನಾನು ತೆಗೆದುಕೊಂಡಿರುವ ಹಾಗೆ CLtrim2WSV2 ಕನಿಷ್ಠ ಡ್ರ್ಯಾಗ್ ಸ್ಥಿತಿಯಲ್ಲಿ ನೀವು CLtrim ಮೌಲ್ಯ ಮೌಲ್ಯವನ್ನು ತೆಗೆದುಕೊಳ್ಳಬಹುದು ಅಂದರೆ ನಾನು ಈಗಾಗಲೇ ತಿಳಿಸಿರುವ ಹಾಗೆ CD0K ಅಥವಾ ಕನಿಷ್ಠ ಶಕ್ತಿ ಸ್ಥಿತಿಯಲ್ಲಿ 3CD0K ಇದನ್ನು ಪ್ರಯತ್ನಿಸಿ ಮತ್ತು ನೀವು ಯಾವ ಸ್ಥಿತಿ ಇರುತ್ತದೆ ಅಥವಾ ಬಾಲದ ಸೆಟ್ಟಿಂಗ್ ಕೋನ ಎಷ್ಟು ಆಗಿರುತ್ತದೆ ಎಂಬುವುದರ ಮೇಲೆ ಸೂತ್ರವನ್ನು ಸೃಷ್ಟಿಸಬಹುದು